ವಿದ್ಯುತ್ ಧ್ರುವೀಕರಣ ಮತ್ತು ಬೌಂಡ್ ಚಾರ್ಜ್ ಗಳು I ನಾವು ವಿಭಿನ್ನ ಸ್ಥಾಯೀವಿದ್ಯುತ್ತಿನ ಸಂದರ್ಭಗಳ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ನಾವು ಮುಕ್ತ ಜಾಗದಲ್ಲಿ ಮತ್ತು ಕಂಡಕ್ಟರ್ ಬಳಿ ಕ್ಷೇತ್ರಗಳ ಬಗ್ಗೆ ಮಾತನಾಡಿದ್ದೇವೆ ನಾವು ಈಗ ಮಾತನಾಡಲು ಬಯಸುವುದು ಇನ್ನೊಂದು ರೀತಿಯ ವಸ್ತು ಮತ್ತು ಅವು ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಇತ್ಯಾದಿ ಡೈಎಲೆಕ್ಟ್ರಿಕ್ಸ್ ನಿರ್ದಿಷ್ಟವಾಗಿ ನಾವು ಮಾತನಾಡುತ್ತಿರುವುದು ರೇಖೀಯ ಡೈಎಲೆಕ್ಟ್ರಿಕ್ಸ್ ಡೈಎಲೆಕ್ಟ್ರಿಕ್ಸ್ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಧ್ರುವೀಕರಣದ ಬಗ್ಗೆ ಮಾತನಾಡುತ್ತೇವೆ ಇದರ ಅರ್ಥವೇನು ಏಕೆಂದರೆ ಡೈಎಲೆಕ್ಟ್ರಿಕ್ಸ್ ಧ್ರುವೀಕರಣವನ್ನು ಪಡೆಯುವ ಮೂಲಕ ಕ್ಷೇತ್ರ ಇತ್ಯಾದಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಧ್ರುವೀಕರಣ ಮತ್ತು ಧ್ರುವೀಕರಣವನ್ನು ಬೌಂಡ್ ಚಾರ್ಜ್ ಗಳ ಪ್ರಕಾರ ನಾವು ಹೇಗೆ ವ್ಯಾಖ್ಯಾನಿಸಬಹುದು ಎಲ್ಲಾ ಎಲೆಕ್ಟ್ರೋಸ್ಟಾಟಿಕ್ಸ್ ನಂತರ ಚಾರ್ಜ್ ಗಳಿಂದ ಉತ್ಪತ್ತಿಯಾಗುವ ಕ್ಷೇತ್ರಗಳ ಬಗ್ಗೆ ಆದ್ದರಿಂದ ನಾವು ಧ್ರುವೀಕರಣವನ್ನು ಬೌಂಡ್ ಚಾರ್ಜ್ ಗಳಾಗಿ ಭಾಷಾಂತರಿಸುತ್ತೇವೆ ಮತ್ತು ನಂತರ ಅದನ್ನು ಡೈಎಲೆಕ್ಟ್ರಿಕ್ಸ್ ಅಥವಾ ಧ್ರುವೀಕರಿಸಬಹುದಾದ ಮಾಧ್ಯಮದೊಂದಿಗೆ ವ್ಯವಹರಿಸುವ ಗಣಿತದ ಪರಿಭಾಷೆಯಲ್ಲಿ ಅಭಿವೃದ್ಧಿ ಪಡಿಸುತ್ತೇವೆ ಮತ್ತು ಅದನ್ನು ಬೌದ್ಧಿಕವಾಗಿ ನೋಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಮೊದಲು ಅರ್ಥಮಾಡಿಕೊಳ್ಳೋಣ ಧ್ರುವೀಕರಣದ ಅರ್ಥವೇನು ಧ್ರುವೀಕರಣದ ಮೂಲಕ ಯುನಿಟ್ ಪರಿಮಾಣಕ್ಕೆ ದ್ವಿಧ್ರುವಿ ಕ್ಷಣ ಅದನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನನ್ನಲ್ಲಿ ಒಂದು ವಸ್ತು ಇದ್ದರೆ ಇದು ಒಂದು ಘನ ವಸ್ತು ಮತ್ತು ಒಳಗೆ ನಾನು ಒಂದು ಸಣ್ಣ ಪರಿಮಾಣವನ್ನು d v ತೆಗೆದುಕೊಂಡರೆ ಈ ಸಣ್ಣ ಅನಂತ ಪರಿಮಾಣದ ದ್ವಿಧ್ರುವಿ ಕ್ಷಣವಾಗಿದ್ದರೆ ಆದ್ದರಿಂದ ನಾವು ಇದನ್ನು ಅನಂತ ದ್ವಿಧ್ರುವಿ ಕ್ಷಣ d ಎಂದು ಕರೆಯೋಣ P P d v ಗೆ ಸಮಾನವಾಗಿರುತ್ತದೆ ಮತ್ತು ಇದನ್ನು ಧ್ರುವೀಕರಣ ಅಥವಾ ಧ್ರುವೀಕರಣ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಚಾರ್ಜ್ ಸಾಂದ್ರತೆಯೊಂದಿಗೆ ಹೋಲಿಕೆ ನೋಡಿ ಚಾರ್ಜ್ ಸಾಂದ್ರತೆಯಲ್ಲಿ ನಾವು ಏನು ಹೊಂದಿದ್ದೇವೆ ನಾನು ಸಣ್ಣ ಪರಿಮಾಣವನ್ನು ಹೊಂದಿದ್ದರೆ ಈ ಪರಿಮಾಣದಲ್ಲಿನ ಸಣ್ಣ ಅಪರಿಮಿತ ಚಾರ್ಜ್ ಚಾರ್ಜ್ ಸಾಂದ್ರತೆಯ ಪಟ್ಟು ಹೊರತುಪಡಿಸಿ ಏನೂ ಆಗಿರಲಿಲ್ಲ ಆದ್ದರಿಂದ ಅದೇ ರೀತಿಯಲ್ಲಿ ನಾನು ಧ್ರುವೀಕರಣ ಸಾಂದ್ರತೆಯನ್ನು ಹೊಂದಿದ್ದೇನೆ ಆದ್ದರಿಂದ ಚಾರ್ಜ್ ಸಾಂದ್ರತೆಯು ಸಣ್ಣ ಸಣ್ಣ ಅಥವಾ ಚಾರ್ಜ್ ಅನ್ನು ಜಾಗದಲ್ಲಿ ವಿತರಿಸಲಾಗುತ್ತದೆ ಧ್ರುವೀಕರಣ ಸಾಂದ್ರತೆಯು ಈ ಕಪ್ಪು ರೇಖೆಗಳನ್ನು ತೆಗೆದುಹಾಕಲು ನನಗೆ ಅವಕಾಶ ನೀಡುತ್ತದೆ ಆದ್ದರಿಂದ ಅವು ನಮಗೆ ತೊಂದರೆ ಕೊಡುವುದಿಲ್ಲ ಇದು ಬಾಹ್ಯಾಕಾಶದಲ್ಲಿ ವಿತರಿಸಲಾದ ಸಣ್ಣ ಪಾಯಿಂಟ್ ದ್ವಿಧ್ರುವಿಗಳನ್ನು ಹೊಂದಿರುತ್ತದೆ ಒಟ್ಟಿಗೆ ಬಹಳ ಹತ್ತಿರದಲ್ಲಿದೆ ಮತ್ತು ನಾನು ಮ್ಯಾಕ್ರೋಸ್ಕೋಪಿಕ್ ಆಗಿ ಬಹಳ ಸಣ್ಣ ಪರಿಮಾಣವನ್ನು ತೆಗೆದುಕೊಂಡರೆ ಇದು ನಿರಂತರ ವಿತರಣೆಯಂತಿದೆ ಚಾರ್ಜ್ ಸಾಂದ್ರತೆಯಂತೆಯೇ ಬಹಳ ಕಡಿಮೆ ಪ್ರಮಾಣದಲ್ಲಿ ಸ್ಥೂಲ ದರ್ಶಕವಾಗಿ ಸಣ್ಣ ಪರಿಮಾಣ ಇದು ಚಾರ್ಜ್ ವಿತರಣೆ ನಿರಂತರ ರೀತಿಯ ವಿತರಣೆಯಾಗಿದೆ ಹೇಗಾದರೂ ನಾನು ಮೈಕ್ರೋಸ್ಕೋಪಿಕ್ ಸ್ಕೇಲ್ಗೆ ಹೋದರೆ ಉದಾಹರಣೆಗೆ ನಾನು ಚಾರ್ಜ್ ಸಾಂದ್ರತೆಯನ್ನು ಬಹಳ ಸಣ್ಣ ಪ್ರಮಾಣದಲ್ಲಿ ಹೋದರೆ ನಾನು ಎಲೆಕ್ಟ್ರಾನ್ ಗಳು ಪ್ರೋಟಾನ್ ಗಳನ್ನು ಪ್ರತ್ಯೇಕವಾಗಿ ನೋಡುತ್ತೇನೆ ಆಗ ಅವು ನಿರಂತರವಾಗಿರುವುದಿಲ್ಲ ನಾನು ಬಹಳ ಸಣ್ಣ ಮಟ್ಟಕ್ಕೆ ಹೋದರೆ ಅವು ನಿರಂತರವಾಗಿರದೆ ಇರಬಹುದು ಆದರೆ ಸದ್ಯಕ್ಕೆ ನಾವು ಮತ್ತೆ ಚಾರ್ಜ್ ಸಾಂದ್ರತೆಗೆ ಚಿಕಿತ್ಸೆ ನೀಡುತ್ತೇವೆ ಧ್ರುವೀಕರಣ ಸಾಂದ್ರತೆಯನ್ನು ನಿರಂತರ ವಿತರಣೆ ಎಂದು ನಾವು ಪರಿಗಣಿಸುತ್ತೇವೆ ಈಗ ನಾವು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಇದು ವಿದ್ಯುತ್ ಕ್ಷೇತ್ರ ಮತ್ತು ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅನ್ನು ಹೇಗೆ ಹೆಚ್ಚಿಸುತ್ತದೆ r ಪ್ರೈಮ್ ದಲ್ಲಿ ಪಾಯಿಂಟ್ ದ್ವಿಧ್ರುವಿಗೆ r ಪ್ರೈಮ್ ದಲ್ಲಿ ಪಾಯಿಂಟ್ ದ್ವಿಧ್ರುವಿಗೆ r ನಲ್ಲಿ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ಈ ವೆಕ್ಟರ್ r ಮೈನಸ್ r ಪ್ರೈಮ್ ಆಗಿ ಪರಿಣಮಿಸುತ್ತದೆ V V r ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 P ಡಾಟ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಎಂದು ನೀಡಲಾಗುತ್ತದೆ ನಾನು ಈ ಹಿಂದೆ ನಿಮಗೆ ನೀಡಿದ ನಿಯೋಜನೆ ಸಮಸ್ಯೆಗಳಲ್ಲಿ ಇದು ಒಂದು ನಾವು ಉಪನ್ಯಾಸವೊಂದರಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಲೆಕ್ಕ ಹಾಕಿದ್ದೇವೆ ಪಾಯಿಂಟ್ ದ್ವಿಧ್ರುವಿಯ ಕಾರಣದಿಂದಾಗಿ ಪೊಟೆನ್ಶಿಯಲ್ ಅನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ಮತ್ತು ನಾನು ನಿಯೋಜನೆ ಸಮಸ್ಯೆಯಾಗಿ ನೀಡಿದ್ದೇನೆ ಆದ್ದರಿಂದ ಈಗ ನಾನು ವಿತರಣೆಯನ್ನು ಹೊಂದಿದ್ದರೆ ನಾನು ಈ ಸಣ್ಣ ಪರಿಮಾಣವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಹೇಳಿದ್ದೇನೆಂದರೆ ಇದರ ದ್ವಿಧ್ರುವಿ ಕ್ಷಣವು ಧ್ರುವೀಕರಣ ಸಾಂದ್ರತೆಯ P ಆಗಿರುತ್ತದೆ ಇದು ವೆಕ್ಟರ್ ಪ್ರಮಾಣ ಟೈಮ್ಸ್ d v ಅಟ್ r ಪ್ರೈಮ್ d v ಪ್ರೈಮ್ ಇದರಿಂದಾಗಿ ಸಂಭವನೀಯ ಅನಂತ ಪೊಟೆನ್ಶಿಯಲ್ 1 ಓವರ್ 4 ಪೈ ಎಪ್ಸಿಲಾನ್ 0 P ಅಟ್ r ಪ್ರೈಮ್ d v ಆಗಿರುತ್ತದೆ ಅದು ಒಂದು ಸಣ್ಣ ದ್ವಿಧ್ರುವಿ ಕ್ಷಣ ಡಾಟ್ r ಮೈನಸ್ r ಪ್ರೈಮ್ ಅನ್ನು r ಮೈನಸ್ r ಪ್ರೈಮ್ ಕ್ಯೂಬ್ ನಿಂದ ಭಾಗಿಸಲಾಗಿದೆ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ಧ್ರುವೀಕರಣ ಸಾಂದ್ರತೆ p r ಪ್ರೈಮ್ ಡಾಟ್ r ಮೈನಸ್ r ಪ್ರೈಮ್ ಅನ್ನು r ಮೈನಸ್ r ಪ್ರೈಮ್ ಕ್ಯೂಬ್ d v ನಿಂದ ಭಾಗಿಸಲಾಗಿದೆ ಆದ್ದರಿಂದ ಈ ವಿತರಣೆಯಿಂದಾಗಿ r ನಲ್ಲಿನ ನಿವ್ವಳ ಪೊಟೆನ್ಶಿಯಲ್ V 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಷನ್ P r ಪ್ರೈಮ್ ಡಾಟ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v ಧ್ರುವೀಕರಣ ಸಾಂದ್ರತೆಯ ಬಗ್ಗೆ ಒಂದು ಟಿಪ್ಪಣಿ ಆಯಾಮಗಳು ಯಾವುವು ಧ್ರುವೀಕರಣದ ಸಾಂದ್ರತೆಯು ದ್ವಿಧ್ರುವಿ ಕ್ಷಣವಲ್ಲದೆ ಚಾರ್ಜ್ ಆಗುತ್ತದೆ ಆದ್ದರಿಂದ ಇದು ಮೀಟರ್ ಚದರಕ್ಕೆ C ಓವರ್ L ಸ್ಕ್ವೇರ್ ಕೂಲಂಬ್ ಆಗಿದೆ ಅದು ಧ್ರುವೀಕರಣ ಸಾಂದ್ರತೆ ಆದ್ದರಿಂದ ಇದು ಸಂಭಾವ್ಯತೆಯನ್ನು ಹೆಚ್ಚಿಸುತ್ತದೆ ಆದರೆ ಚಾರ್ಜ್ ವಿಷಯದಲ್ಲಿ ಅದನ್ನು ಮತ್ತಷ್ಟು ವ್ಯಾಖ್ಯಾನಿಸಲು ನಾವು ಬಯಸುತ್ತೇವೆ ನಾವು ಅದನ್ನು ಏಕೆ ಮಾಡಬೇಕೆಂದು ನೋಡೋಣ ಆಯತಾಕಾರದ ಪೆಟ್ಟಿಗೆಯನ್ನು ಊಹಿಸಿ ಅದು ನಿರಂತರವಾಗಿ ಧ್ರುವೀಕರಣ ಸಾಂದ್ರತೆಯನ್ನು ಹೊಂದಿರುತ್ತದೆ ಈಗ ನಾವು ನೋಡಿದ ಸಂಗತಿಯೆಂದರೆ ಧ್ರುವೀಕರಣದ ಸಾಂದ್ರತೆಯು ಈ ರೀತಿಯ ಸಣ್ಣ ಬಿಂದು ದ್ವಿಧ್ರುವಿಗಳಿಂದ ಉದ್ಭವಿಸುತ್ತದೆ ಮತ್ತು ನಾನು ಒಂದು ದ್ವಿಧ್ರುವಿಯನ್ನು ನೋಡಿದರೆ ಅದು ಎಡಭಾಗದಲ್ಲಿ ಋಣಾತ್ಮಕ ಚಾರ್ಜ್ ಮತ್ತು ಬಲಭಾಗದಲ್ಲಿ ಧನಾತ್ಮಕ ಚಾರ್ಜ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಒಳಗಿನ ಚಾರ್ಜ್ ಗಳು ರದ್ದಾಗುವುದನ್ನು ನೀವು ನೋಡಬಹುದು ಮತ್ತು ಅಂತಿಮವಾಗಿ ಬಲಭಾಗದಲ್ಲಿ ಕೆಲವು ಧನಾತ್ಮಕ ಚಾರ್ಜ್ ಮತ್ತು ಎಡಭಾಗದಲ್ಲಿ ಋಣಾತ್ಮಕ ಚಾರ್ಜ್ ಅನ್ನು ಬಿಡಲಾಗುತ್ತದೆ ಇದು ನಿರಂತರ ಧ್ರುವೀಕರಣ ಸಾಂದ್ರತೆಯಾಗಿದ್ದರೆ ಸಾಂದ್ರತೆಯು ಬದಲಾಗುವ ಪರಿಸ್ಥಿತಿಯನ್ನು ಸಹ ನೋಡೋಣ ಆದ್ದರಿಂದ ಇವುಗಳು ಬಹುಶಃ ಬಾಣಗಳು ದೊಡ್ಡದಾಗುತ್ತಿವೆ ಅಥವಾ ಬಾಣಗಳಾಗಿವೆ ಎಂದು ನೋಡೋಣ ಆದ್ದರಿಂದ ಸಾಂದ್ರತೆಯು ಬದಲಾಗುತ್ತದೆ ಅಥವಾ ಚಾರ್ಜ್ ಗಳು ದೊಡ್ಡದಾಗುತ್ತಿವೆ ಆದ್ದರಿಂದ ಇದು ಮೈನಸ್ q ಪ್ಲಸ್ q ಎಂದು ಹೇಳೋಣ ಅದೇ ದೂರಕ್ಕೆ ಮುಂದಿನದು ಸ್ವಲ್ಪ ದೊಡ್ಡ ಚಾರ್ಜ್ ಮೈನಸ್ q ಪ್ಲಸ್ q ನನ್ನಲ್ಲಿದೆ ನಾನು ಮೈಕ್ರೋಸ್ಕೋಪ್ ಪರಿಮಾಣವನ್ನು ನೋಡಿದಾಗ ಈ ಚಾರ್ಜ್ ಗಳು ರದ್ದಾಗುವುದಿಲ್ಲ ಎಂದು ನೀವು ನೋಡಬಹುದು ಆದ್ದರಿಂದ ಧ್ರುವೀಕರಣದ ಸಾಂದ್ರತೆಯು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಬದಲಾದರೆ ಅದು ಬೃಹತ್ ಚಾರ್ಜ್ ಗೂ ಕಾರಣವಾಗುತ್ತದೆ ಆದ್ದರಿಂದ ಧ್ರುವೀಕರಣದ ಸಾಂದ್ರತೆಯು ಮೇಲ್ಮೈ ಚಾರ್ಜ್ ಮತ್ತು ಬೃಹತ್ ಚಾರ್ಜ್ ಗೆ ಸಮನಾಗಿರುತ್ತದೆ ಎಂದು ನಾವು ಭೌತಿಕವಾಗಿ ನೋಡಿದ್ದೇವೆ ಅವು ಗಣಿತಶಾಸ್ತ್ರದಲ್ಲಿ ಹೇಗೆ ಉದ್ಭವಿಸುತ್ತವೆ ನಾವು ಮುಂದಿನದನ್ನು ನೋಡುತ್ತೇವೆ